ʼಸಂವರ್ಧನ ಬೆಳವಣಿಗೆʼಯ ಕುರಿತಾದ ಇಂದಿನ ಉಪನ್ಯಾಸಕ್ಕೆ ಸುಸ್ವಾಗತ ಇದನ್ನು ʼಕೋಶಗಳ ಬೆಳವಣಿಗೆʼ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮತ್ತು ಇದು ಜೀವಕೋಶಗಳ ಜನಸಂಖ್ಯೆ ಅಥವಾ ಸಂವರ್ಧನ ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಪದಗಳನ್ನು ಪರಸ್ಪರ ಬದಲಾಯಿಸಲಾಗುತ್ತದೆ ಜೀವಕೋಶದ ಬೆಳವಣಿಗೆ ಎಂಬ ಪದವು ದಾರಿತಪ್ಪಿಸುವುದಿಲ್ಲ ಬದಲಿಗೆ ಇದೊಂದು ಬಹಳ ʼಸಾಮಾನ್ಯ ಪದವಾಗಿದೆʼ ಏಕೆಂದರೆ ಇಲ್ಲಿ ನಾವು ಒಂದೇ ಕೋಶದ ಬೆಳವಣಿಗೆಯನ್ನು ನೋಡುತ್ತಿಲ್ಲ ಹಿಂದಿನ ಉಪನ್ಯಾಸಗಳಿಂದ ನೀವು ಈಗಾಗಲೇ ಕೋಶವು ಕೋಶ ಚಕ್ರದ ಮೂಲಕ ಹೋಗುತ್ತದೆ ಈ ಸಮಯದಲ್ಲಿ ಅದರ ಗಾತ್ರವು ಬದಲಾಗುತ್ತದೆ ಅದರ ಪರಿಮಾಣ ಮತ್ತು ಇತರ ವಸ್ತುಗಳು ಕೋಶ ಚಕ್ರದ ಮೂಲಕ ಹೋಗುವಾಗ ಬದಲಾಗುತ್ತವೆ ಎಂಬುದನ್ನು ತಿಳಿದಿರುವಿರಿ ಆದ್ದರಿಂದ ನಮ್ಮ ದೃಷ್ಟಿಕೋನದಿಂದ ನೀವು ಅದನ್ನು ಒಂದು ರೀತಿಯ ಬೆಳವಣಿಗೆಯಾಗಿ ನೋಡಬಹುದು ಆದರೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಅದರ ಕುರಿತು ಮಾತನಾಡಲು ಹೊರಟಿಲ್ಲ ಇದನ್ನು ಕೋಶಗಳ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ ಆದರೆ ವಾಸ್ತವವಾಗಿ ಜೀವಕೋಶಗಳ ಜನಸಂಖ್ಯೆಯ ಬೆಳವಣಿಗೆ ಅಥವಾ ಸಂವರ್ಧನ ಬೆಳವಣಿಗೆ ಎಂದರ್ಥ ಇದರ ಅರ್ಥವೇನೆಂದರೆ ಒಂದು ಕೋಶವು ಎರಡು ಕೋಶಗಳಾಗಿ ವಿಭಜನೆಯಾಗುತ್ತದೆ ಇದು ಎರಡು ಸೊಮ್ಯಾಟಿಕ್ ಕೋಶಗಳ ಮೈಟೊಸಿಸ್ ಆಗಿದ್ದು ಎರಡು ಅನುಜಾತ ಜೀವಕೋಶಗಳನ್ನು ನೀಡುತ್ತದೆ ಅಥವಾ ಎರಡು ಗ್ಯಾಮೆಟ್ ಗಳನ್ನು ನೀಡುವ ಸೂಕ್ಷ್ಮಾಣು ಕೋಶಗಳ ಮಿಯೋಸಿಸ್ ಆಗಿದೆ ಇಲ್ಲಿನ ಜನಸಂಖ್ಯೆಯ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ನಮ್ಮನ್ನು ಸೊಮ್ಯಾಟಿಕ್ ಕೋಶಗಳಿಗೆ ಸೀಮಿತಗೊಳಿಸೋಣ ಮತ್ತು ಉತ್ಪಾದನೆಯಲ್ಲಿ ಉತ್ಪಾದನಾ ದೃಷ್ಟಿಕೋನದಿಂದ ಇದನ್ನು ಪ್ರಧಾನವಾಗಿ ಬಳಸಲಾಗುತ್ತದೆ ಆದ್ದರಿಂದ ಒಂದು ಕೋಶವು ಎರಡು ಕೋಶಗಳನ್ನು ನೀಡುವ ಮತ್ತು ಆ ಪ್ರತಿಯೊಂದೂ ಕೋಶವು ಮತ್ತೆರಡು ಕೋಶಗಳನ್ನು ನೀಡುವ ಮೈಟೊಸಿಸ್ ಅನ್ನು ನೋಡೋಣ ಇದು ನಾವು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಆಸಕ್ತಿ ಹೊಂದಿರುವ ಪ್ರಕ್ರಿಯೆಯಾಗಿದೆ ನಿರ್ದಿಷ್ಟ ಪರಿಮಾಣದಲ್ಲಿನ ಕೋಶ ಸಂಖ್ಯೆ ಅಥವಾ ಕೋಶ ದ್ರವ್ಯರಾಶಿ ಬಗ್ಗೆ ನಾವು ಸಾಮಾನ್ಯವಾಗಿ ಆಸಕ್ತಿ ಹೊಂದಿದ್ದೇವೆ ಈ ಗುಣಾಕಾರ ಪ್ರಕ್ರಿಯೆಯಿಂದಾಗಿ ಕೋಶ ಸಂಖ್ಯೆ ನಿರ್ದಿಷ್ಟ ಪರಿಮಾಣದಲ್ಲಿನ ಕೋಶಗಳ ಸಂಖ್ಯೆ ಅಥವಾ ಇದಕ್ಕೆ ವಿರುದ್ಧವಾಗಿ ಜೀವಕೋಶದ ದ್ರವ್ಯರಾಶಿ ಅಥವಾ ಪರ್ಯಾಯವಾಗಿ ನಿರ್ದಿಷ್ಟ ಪರಿಮಾಣದಲ್ಲಿನ ಕೋಶ ದ್ರವ್ಯರಾಶಿ ಹೆಚ್ಚಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವಕೋಶದ ಸಂಖ್ಯೆಯ ಸಾಂದ್ರತೆ ಅಥವಾ ಕೋಶ ದ್ರವ್ಯರಾಶಿಯ ಸಾಂದ್ರತೆಯು ಸಮಯದೊಂದಿಗೆ ಹೆಚ್ಚಾಗುತ್ತದೆ ಪರಿಮಾಣಕ್ಕೆ ಸಂಬಂಧಿಸಿದಂತೆ ನೀವು ಅದನ್ನು ಸಾಮಾನ್ಯೀಕರಿಸಿದಾಗ ನಾವು ಅದನ್ನು ಸಾಮಾನ್ಯವಾಗಿ ಸಾಂದ್ರತೆ ಎಂದು ಕರೆಯುತ್ತೇವೆ ಜೀವಕೋಶದ ಸಂಖ್ಯೆಯ ಸಾಂದ್ರತೆ ಅಥವಾ ಕೋಶ ದ್ರವ್ಯರಾಶಿಯ ಸಾಂದ್ರತೆಯು ಸಮಯದೊಂದಿಗೆ ಹೆಚ್ಚಾಗುತ್ತದೆ ಮತ್ತು ಅದು ನಿಖರವಾದ ಶೈಲಿಯಲ್ಲಿ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿಯುವುದು ಮುಖ್ಯ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪ್ರಮಾಣೀಕರಣವು ಮುಖ್ಯವಾಗಿದೆ ಜೀವಶಾಸ್ತ್ರದಲ್ಲೂ ಪ್ರಮಾಣೀಕರಣವು ಮುಖ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರೀಯ ಜೀವಶಾಸ್ತ್ರಜ್ಞರು ಅದನ್ನು ಹೆಚ್ಚು ಹೆಚ್ಚು ಅರಿತುಕೊಳ್ಳುತ್ತಿದ್ದಾರೆ ಪ್ರಮಾಣೀಕರಣವು ಏಕೆ ಮುಖ್ಯವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಸರಳ ಉದಾಹರಣೆಯನ್ನು ನೀಡುತ್ತೇನೆ ನೀವು ಖಾದ್ಯವನ್ನು ತಯಾರಿಸುತ್ತಿದ್ದೀರಿ ಭಕ್ಷ್ಯವನ್ನು ಬೇಯಿಸುತ್ತಿದ್ದೀರಿ ಎಂದು ಭಾವಿಸೋಣ ನಾವು ಸರಾಸರಿ ಜನರು ಯಾವಾಗಲೂ ಅನುಸರಿಸುವ ಒಂದು ಪಾಕವಿಧಾನ ಇರುತ್ತದೆ ನಾವು ಅಡುಗೆ ಮಾಡುವದಕ್ಕೆ ಅಂತರ್ಗತ ಭಾವನೆಯನ್ನು ಹೊಂದಿರುವ ದೊಡ್ಡ ಬಾಣಸಿಗರಲ್ಲ ಎಂದು ಊಹಿಸೋಣ ಮತ್ತು ಬಾಣಸಿಗರಿಗೆ ಈ ಎಲ್ಲಾ ವಿಷಯಗಳು ಅಗತ್ಯವಿಲ್ಲ ಏಕೆಂದರೆ ಅದು ಈಗಾಗಲೇ ಅವರೊಳಗಿದೆ ನಾವು ಸರಾಸರಿ ಜನರು ಎಂದುಕೊಳ್ಳೋಣ ನಾವು ಖಾದ್ಯವನ್ನು ಬೇಯಿಸುವ ಪಾಕವಿಧಾನವನ್ನು ಅನುಸರಿಸುತ್ತಿದ್ದೇವೆ ಪಾಕವಿಧಾನವು ನೀವು ಅಕ್ಕಿ ಸೇರಿಸಿ ನೀವು ಹಾಲು ಸೇರಿಸಿ ನೀವು ಸಕ್ಕರೆ ಸೇರಿಸಿ ಎಂದು ಹೀಗೆ ಹೇಳಿದರೆ ನಾವು ಸಂಪೂರ್ಣವಾಗಿ ಕಳೆದುಹೋಗುತ್ತೇವೆ ನಾವು ತಿಳಿದುಕೊಳ್ಳಬೇಕು ಇದನ್ನು ಸ್ವಲ್ಪ ಹೆಚ್ಚು ನಿರ್ದಿಷ್ಟಪಡಿಸೋಣ ನಾವು ಒಂದು ಲೋಟ ಟೀ ತಯಾರಿಸುತ್ತಿದ್ದೇವೆ ಎಂದು ಹೇಳೋಣ ನೀರನ್ನು ಕುದಿಸಿ ಎಂದು ಹೇಳಿದರೆ ನೀವು ಎಷ್ಟು ನೀರನ್ನು ಕುದಿಸುತ್ತೀರಿ ಚಹಾ ಎಲೆಗಳು ಅಥವಾ ಚಹಾ ಪುಡಿಯನ್ನು ಸೇರಿಸಿ ಎಂದು ಹೇಳಿದರೆ ನೀವು ಎಷ್ಟು ಚಹಾ ಪುಡಿಯನ್ನು ಸೇರಿಸುತ್ತೀರಿ ಒಂದು ಲೋಟ ಚಹಾ ಮಾಡಲು ನೀವು ಸಂಪೂರ್ಣ ಪೆಟ್ಟಿಗೆಯನ್ನು ಸೇರಿಸುತ್ತೀರಾ ಇವೆಲ್ಲವೂ ಚಹಾ ತಯಾರಿಸುವಾಗ ಬರುವ ಸಾಮಾನ್ಯ ಪ್ರಶ್ನೆಗಳು ನೀವು ಒಂದು ಲೋಟ ನೀರನ್ನು ತೆಗೆದುಕೊಳ್ಳುತ್ತೀರಿ ಎಂದು ಎಂದು ಹೇಳೋಣ ನಂತರ ನೀವು ಒಂದು ಚಮಚ ಚಹಾ ಪುಡಿಯನ್ನು ಸೇರಿಸುತ್ತೀರಿ ಎಂದು ಹೇಳೋಣ ಮತ್ತು ಹೀಗೆ ಮುಂದೆ ನೀವು ಇದಕ್ಕೆ ಮಸಾಲೆಯನ್ನು ಸೇರಿಸುತ್ತಿದ್ದರೆ ಅದು ಕಾಲು ಚಮಚದಷ್ಟು ಇರಬಹುದು ಆದ್ದರಿಂದ ಒಂದು ಖಾದ್ಯವನ್ನು ಯಶಸ್ವಿಯಾಗಿ ತಯಾರಿಸಲು ಪ್ರತಿಯೊಂದು ವಿಷಯವೂ ಅದರೊಂದಿಗೆ ಒಂದು ನಿರ್ದಿಷ್ಟ ಅಳತೆಯನ್ನು ಹೊಂದಿರಬೇಕು ಆದ್ದರಿಂದ ಒಂದು ಲೋಟ ನೀರು ಒಂದು ಟೀ ಚಮಚ ಚಹಾ ಎಲೆಗಳು ಮತ್ತು ಕಾಲು ಚಮಚ ಚಹಾ ಮಸಾಲೆ ಹೀಗೆ ಮುಂತಾದವು ಭಕ್ಷ್ಯವನ್ನು ಸರಿಯಾಗಿ ಪಡೆಯಲು ಬಹಳ ಅವಶ್ಯಕವಾದ ಪ್ರಮಾಣೀಕರಣ ಅಂಶಗಳಾಗಿವೆ ಆದ್ದರಿಂದ ಅನೇಕ ವಿಭಿನ್ನ ವಿಷಯಗಳಲ್ಲಿ ವಿಶೇಷವಾಗಿ ನೀವು ಮತ್ತೆ ಮತ್ತೆ ಮಾಡುವಂತಹ ಕೆಲಸಗಳನ್ನು ಮಾಡಲು ಬಯಸಿದರೆ ಪ್ರಮಾಣೀಕರಣವು ಬಹಳ ಮುಖ್ಯವಾಗಿದೆ ಜೀವಶಾಸ್ತ್ರದಲ್ಲೂ ಈ ಅಂಶವು ಹೆಚ್ಚು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ಮತ್ತು ಇಲ್ಲಿ ಈ ಜನಸಂಖ್ಯೆಯ ಬೆಳವಣಿಗೆಯ ಪ್ರಕ್ರಿಯೆಯನ್ನು ಕೋಶಗಳ ಬೆಳವಣಿಗೆಯನ್ನು ಹೇಗೆ ಪ್ರಮಾಣೀಕರಿಸುವುದು ಎಂದು ನೋಡೋಣ ಕ್ರಿಯಾತ್ಮಕ ವ್ಯವಸ್ಥೆಗಳಿಗೆ ಕ್ರಿಯಾತ್ಮಕ ಎಂದರೆ ಸಮಯದೊಂದಿಗೆ ಬದಲಾಗುತ್ತವೆ ಜೈವಿಕ ವ್ಯವಸ್ಥೆಗಳು ಕೋಶವನ್ನು ಒಳಗೊಂಡಂತೆ ಕ್ರಿಯಾತ್ಮಕ ವ್ಯವಸ್ಥೆಗಳಾಗಿವೆ ಅವು ಸಾರ್ವಕಾಲಿಕವಾಗಿ ಸಮಯದೊಂದಿಗೆ ಬದಲಾಗುತ್ತವೆ ಅವು ಜೀವನದ ಮೂಲಕ ಹೋಗುತ್ತವೆ ಆದ್ದರಿಂದ ಅವು ಸಮಯದ ಪ್ರತಿಯೊಂದು ಹಂತದಲ್ಲೂ ಬದಲಾವಣೆಗಳಿಗೆ ಒಳಪಟ್ಟಿರುತ್ತವೆ ಸಮಯದ ದರಗಳು ಪ್ರಮಾಣೀಕರಣಕ್ಕಾಗಿ ಬಳಸಲು ಅನುಕೂಲಕರವಾಗಿವೆ ಇದನ್ನು ಹೆಚ್ಚು ಅರಿತುಕೊಂಡಿಲ್ಲ ಸಮಯದ ದರಗಳು ಬಹಳ ಮುಖ್ಯ ಮತ್ತು ಇದನ್ನು ಜೀವಶಾಸ್ತ್ರದ ಮೊದಲ ಪಾಠದ ಸಮಯದಲ್ಲಿ ಪ್ರಸ್ತುತಪಡಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಏಕೆಂದರೆ ಕೋಶಗಳಂತಹ ಕ್ರಿಯಾತ್ಮಕ ವ್ಯವಸ್ಥೆಯನ್ನು ಪ್ರಮಾಣೀಕರಿಸಲು ನಾವು ಪ್ರಯತ್ನಿಸುತ್ತಿರುವಾಗ ದ್ರವ್ಯರಾಶಿಗಳನ್ನು ಕೇವಲ ಪರಿಮಾಣದಲ್ಲಿ ಎದುರಿಸಲು ಹೆಚ್ಚು ಅರ್ಥವಿರುವುದಿಲ್ಲ ಕೇವಲ ದರ ಸಮಯ ದರಗಳು ನಾವು ಸಾಮಾನ್ಯವಾಗಿ ಆಸಕ್ತಿ ಹೊಂದಿರುವ ಅಂಶಗಳಿಗೆ ವಿಶೇಷವಾಗಿ ನಾವು ಜೈವಿಕ ವ್ಯವಸ್ಥೆಗಳನ್ನು ವಿವಿಧ ಉದ್ದೇಶಗಳಿಗೆ ಬಳಸಲು ಮತ್ತು ಜೈವಿಕ ವ್ಯವಸ್ಥೆಗಳನ್ನು ಪರಿಮಾಣಾತ್ಮಕವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಸುಲಭವಾದ ಉತ್ತರಗಳನ್ನು ಒದಗಿಸುತ್ತವೆ ನಂತರ ಅವುಗಳನ್ನು ಪುನರುತ್ಪಾದಿಸಲು ಬಳಸಬಹುದು ಇದನ್ನು ಅರ್ಥಮಾಡಿಕೊಳ್ಳಲು ಬಹಳ ಮೂಲಭೂತ ವಿಷಯಗಳಿಂದ ಪ್ರಾರಂಭಿಸೋಣ ಮತ್ತು ನಾವೆಲ್ಲರೂ ಒಂದೇ ಮಟ್ಟದಲ್ಲಿರುವುದರಿಂದ ಪ್ರತಿಯೊಬ್ಬರೂ ಅಗತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಪ್ರತಿಯೊಬ್ಬರೂ ಅದಕ್ಕೆ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನು ತೆಗೆದುಕೊಳ್ಳುತ್ತಾರೆ ನಾವು ನೀರಿನ ತೊಟ್ಟಿಯನ್ನು ತುಂಬುತ್ತಿದ್ದೇವೆ ಎಂದು ಹೇಳೋಣ ಚೆನ್ನೈನಲ್ಲಿ ನೀರಿನ ತೊಟ್ಟಿಗಳು ಸಾಮಾನ್ಯವಾಗಿದೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾದಾಗ ಅವು ಬಳಕೆಗೆ ನೀರನ್ನು ಒದಗಿಸುತ್ತವೆ ವಿಶಿಷ್ಟ ಪರಿಮಾಣ ಅಥವಾ ಒಂದು ರೀತಿಯ ಸರಾಸರಿ ಪರಿಮಾಣವು ಸುಮಾರು ಹನ್ನೆರಡು ಸಾವಿರ ಲೀಟರ್ ಎಂದು ಹೇಳೋಣ ಇವು ಹಳೆಯ ಟ್ಯಾಂಕರ್ ಗಳು ಆದ್ದರಿಂದ ಹನ್ನೆರಡು ಸಾವಿರ ಲೀಟರ್ ಗಳು ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಎಂಟು ಸಾವಿರ ಲೀಟರ್ ಅಥವಾ ಹದಿನಾರು ಸಾವಿರ ಲೀಟರ್ ಟ್ಯಾಂಕರ್ ಗಳಿವೆ ಗಾತ್ರವನ್ನು ಅವಲಂಬಿಸಿ ಹನ್ನೆರಡು ಸಾವಿರ ಲೀಟರ್ ಇಲ್ಲಿ ಎಲ್ಲೋ ಮಧ್ಯದಲ್ಲಿದೆ ಆದ್ದರಿಂದ ನಮ್ಮ ನಿರೂಪಣೆಗಾಗಿ ನಾನು ಇದನ್ನು ಆರಿಸಿದ್ದೇನೆ ಇಲ್ಲಿ ಪರಿಮಾಣವು ಹನ್ನೆರಡು ಸಾವಿರ ಲೀಟರ್ ಆಗಿದೆ ದ್ರವ್ಯರಾಶಿ ಎಷ್ಟು ನೀರಿನ ಸಾಂದ್ರತೆಯು ಒಂದು ಸೆಂಟಿಮೀಟರ್ ಘನಕ್ಕೆ ಒಂದು ಗ್ರಾಂ ಮಿಲಿಗೆ ಒಂದು ಗ್ರಾಂ ಅಥವಾ ಒಂದು ಮೀಟರ್ ಘನಕ್ಕೆ 103 ಕಿಲೋಗ್ರಾಂ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಹನ್ನೆರಡು ಸಾವಿರ ಲೀಟರ್ ನೊಂದಿಗೆ ವ್ಯವಹರಿಸುತ್ತಿದ್ದರೆ ಅದು ಹನ್ನೆರಡು ಮೀಟರ್ ಘನ ಆಗಿರುತ್ತದೆ ಮತ್ತು ದ್ರವ್ಯರಾಶಿಯು ಪರಿಮಾಣ ಗುಣಾಕಾರ ಸಾಂದ್ರತೆಯಾಗಿರುತ್ತದೆ ಮತ್ತದು ಹನ್ನೆರಡು ಸಾವಿರ ಕಿಲೋಗ್ರಾಂ ಗಳಷ್ಟು ಇರುತ್ತದೆ ಭೌತಶಾಸ್ತ್ರ ಮತ್ತು ಗಣಿತದಂತಹ ಇನ್ನಿತರ ವಿಷಯಗಳಲ್ಲಿ ಸ್ವಲ್ಪ ಹಿನ್ನೆಲೆ ಹೊಂದಿರುವ ಜನರಿಗೆ ಇದು ಸರಳವಾಗಿದೆ ಈಗ ನಾವು ತೊಟ್ಟಿ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬ ಪ್ರಶ್ನೆ ಕೇಳೋಣ ಮತ್ತು ನಾವು ಆ ಸಮಯವನ್ನು ಟಿ ಎಂದು ಕರೆಯೋಣ ಈ ತೊಟ್ಟಿಯು ತುಂಬಲು ಎಷ್ಟು ದೀರ್ಘ ಟಿ ಯನ್ನು ತೆಗೆದುಕೊಳ್ಳುತ್ತದೆ ತೊಟ್ಟಿಯಲ್ಲಿ ನೀರಿನ ಒಳಹರಿವಿನ ದರವು ನಮಗೆ ತಿಳಿದಿದ್ದರೆ ಇದಕ್ಕೆ ಸುಲಭವಾಗಿ ಉತ್ತರಿಸಬಹುದು ಒಳಹರಿವಿನ ದರ ಸೆಕೆಂಡಿಗೆ ಹತ್ತು ಕಿಲೋಗ್ರಾಂ ಆಗಿದ್ದರೆ ತೆಗೆದುಕೊಳ್ಳುವ ಸಮಯ ಸಾವಿರದ ಇನ್ನೂರು ಸೆಕೆಂಡುಗಳು ಅಥವಾ ಇಪ್ಪತ್ತು ನಿಮಿಷಗಳು ಒಳಹರಿವಿನ ದರ ಸೆಕೆಂಡಿಗೆ ಇಪ್ಪತ್ತು ಕಿಲೋಗ್ರಾಂ ಆಗಿದ್ದರೆ ತೆಗೆದುಕೊಳ್ಳುವ ಸಮಯ ಆರು ನೂರು ಸೆಕೆಂಡುಗಳು ಅಥವಾ ಹತ್ತು ನಿಮಿಷಗಳು ಒಳಹರಿವಿನ ದರ ಸೆಕೆಂಡಿಗೆ ಐವತ್ತು ಕಿಲೋಗ್ರಾಂ ಆಗಿದ್ದರೆ ತೊಟ್ಟಿ ತುಂಬಲು ತೆಗೆದುಕೊಳ್ಳುವ ಸಮಯ ಸಮಯ 240 ಸೆಕೆಂಡುಗಳು ಅಥವಾ ನಾಲ್ಕು ನಿಮಿಷಗಳು ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀರಿನ ಒಳಹರಿವಿನ ದರವನ್ನು ನಾವು ತಿಳಿದಿದ್ದರೆ ಆಗ ಸಮಯವು ದರದಿಂದ ಭಾಗಿಸಲ್ಪಟ್ಟ ಒಟ್ಟು ದ್ರವ್ಯರಾಶಿಯಾಗಿರುತ್ತದೆ ಇದು ತುಂಬಾ ನೇರವಾಗಿದೆ ಹೆಚ್ಚಿನ ಚರ್ಚೆಗಾಗಿ ಈ ಸಮಯ ಅಥವಾ ಸೆಕೆಂಡಿಗೆ ಇಪ್ಪತ್ತು ಕಿಲೋಗ್ರಾಂ ನ ಈ ದರವನ್ನು ಆಯ್ಕೆ ಮಾಡೋಣ ಇಲ್ಲಿ ಟ್ಯಾಂಕರ್ ಗಳನ್ನು ತುಂಬಲು ತೆಗೆದುಕೊಳ್ಳುವ ಸಾಮಾನ್ಯ ಸಮಯವು ಹತ್ತು ನಿಮಿಷಗಳು ಆದ್ದರಿಂದ ಇದನ್ನು ನಾವು ಹೆಚ್ಚಿನ ಚರ್ಚೆಗೆ ಆಯ್ಕೆ ಮಾಡಲಿದ್ದೇವೆ ನೆನಪಿಡಿ ಒಳಹರಿವಿನ ದರವು ಸೆಕೆಂಡಿಗೆ ಇಪ್ಪತ್ತು ಕಿಲೋಗ್ರಾಂ ಈಗ ನಾವು ವಿಷಯಗಳನ್ನು ಸ್ವಲ್ಪ ಸಂಕೀರ್ಣಗೊಳಿಸೋಣ ಮೊದಲನೆಯದು ನೇರವಾಗಿದೆ ಇದಕ್ಕೆ ಉತ್ತರಿಸಲು ಯಾವುದೇ ಒಂದು ವಿಭಿನ್ನ ರೀತಿಯ ದೃಷ್ಟಿಕೋನದ ಅಗತ್ಯವಿಲ್ಲ ಒಂದೇ ವಿಷಯವೆಂದರೆ ನೀವು ಆ ದರ ವೀಕ್ಷಣೆಯ ದೃಷ್ಟಿಕೋನವನ್ನು ಇದು ತುಂಬಾ ನೇರವಾದ ಉತ್ತರವಾಗಿದೆ ಇಲ್ಲದಿದ್ದರೆ ನೀವು ಕೆಲವು ಸುತ್ತುಮಾರ್ಗದ ವಿಧಾನಗಳಿಂದ ಆ ಉತ್ತರವನ್ನು ಪಡೆಯುತ್ತೀರಿ ಈಗ ನಾವು ಕೇಳುತ್ತಿರುವ ಪ್ರಶ್ನೆ ಅಥವಾ ನಾವು ಇರುವ ಪರಿಸ್ಥಿತಿಯನ್ನು ಸಂಕೀರ್ಣಗೊಳಿಸೋಣ ಟ್ಯಾಂಕರ್ ನಲ್ಲಿ ರಂಧ್ರವಿದೆ ಎಂದು ಭಾವಿಸೋಣ ಅದು ಸೆಕೆಂಡಿಗೆ ಐದು ಕಿಲೋಗ್ರಾಂ ದರದಲ್ಲಿ ನೀರನ್ನು ಹೊರಹಾಕುತ್ತದೆ ಈಗ ತೊಟ್ಟಿ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದರೆ ನಾವು ದ್ರವ್ಯರಾಶಿ ಪರಿಮಾಣವನ್ನು ನೋಡಲು ಪ್ರಾರಂಭಿಸಿದರೆ ಪೂರ್ಣ ಗೊಂದಲ ಉಂಟಾಗುತ್ತದೆ ನೀವು ಅದನ್ನು ಪ್ರಯತ್ನಿಸಬಹುದು ಅನೇಕ ಜನರು ಇದನ್ನು ಮಾಡುತ್ತಾರೆ ವಸ್ತು ಸಮತೋಲನದಲ್ಲಿ ಪಠ್ಯಕ್ರಮಗಳನ್ನು ಓದಿರುವ ಎಂಜಿನಿಯರ್ ಗಳು ಸಹ ಅದನ್ನು ಆಂತರಿಕಗೊಳಿಸುವುದಿಲ್ಲ ದರದ ರೀತಿಯ ಪರಿಕಲ್ಪನೆಯನ್ನು ಆಂತರಿಕಗೊಳಿಸುವುದಿಲ್ಲ ಮತ್ತು ಅಂತರ್ಬೋಧೆಯಿಂದ ದ್ರವ್ಯರಾಶಿ ಮತ್ತು ಪರಿಮಾಣಕ್ಕೆ ಹೋಗುತ್ತಾರೆ ಮತ್ತು ಗೊಂದಲಕ್ಕೊಳಗಾಗುತ್ತಾರೆ ಆದರೆ ನಿಮಗೆ ನಿವ್ವಳ ದರ ಅಂದರೆ ಒಳಹರಿವಿನ ದರ ಮೈನಸ್ ಹೊರಹರಿವಿನ ದರ ತಿಳಿದಿದ್ದರೆ ಸೆಕೆಂಡಿಗೆ ಇಪ್ಪತ್ತು ಕಿಲೋಗ್ರಾಂ ನೀರು ಒಳಬರುತ್ತಿದೆ ಸೆಕೆಂಡಿಗೆ ಐದು ಕಿಲೋಗ್ರಾಂ ನಷ್ಟು ಹೊರಹೋಗುತ್ತಿದೆ ಆದ್ದರಿಂದ ನಿವ್ವಳ ದರ ಸೆಕೆಂಡಿಗೆ ಹದಿನೈದು ಕಿಲೋಗ್ರಾಂ ಮತ್ತು ಇದು ಸಮಯವನ್ನು ಕಂಡುಹಿಡಿಯಲು ಒಂದು ಹಂತದ ಉತ್ತರವಾಗಿದೆ ದ್ರವ್ಯರಾಶಿಯನ್ನು ನಿವ್ವಳ ದರದಿಂದ ಭಾಗಿಸಲಾಗಿದೆ 15 ಕೆಜಿಸೆಕೆಂಡ್ನಿಂದ 12000 ಕೆಜಿಯನ್ನು ಭಾಗಿಸಲಾಗಿದೆ ಅಂದರೆ ಅದು 800 ಸೆಕೆಂಡ್ ಅಥವಾ 13 3 ನಿಮಿಷ ಆಗಿದೆ ಆದ್ದರಿಂದ ನೀವು ದರವನ್ನು ತಿಳಿದಿದ್ದರೆ ನೀವು ದರದ ಮೇಲೆ ಕೇಂದ್ರೀಕರಿಸಿದರೆ ಇದು ನಾವು ಎಂಜಿನಿಯರ್ ಅಥವಾ ಕ್ವಾಂಟಿಫೈಯರ್ ಗಳು ಆಸಕ್ತಿ ಹೊಂದಿರುವ ಮಾಹಿತಿಯ ಒಂದು ಹಂತದ ಉತ್ತರವಾಗಿದೆ ಜೀವಶಾಸ್ತ್ರವು ಇದಕ್ಕೆ ಭಿನ್ನವಾಗಿಲ್ಲ ನಾವು ವಿಷಯಗಳನ್ನು ಇನ್ನಷ್ಟು ಸಂಕೀರ್ಣಗೊಳಿಸೋಣ ಈಗ ಸೋರಿಕೆಗೆ ಹೆಚ್ಚುವರಿಯಾಗಿ ತೊಟ್ಟಿಯೊಳಗೆ ಸೆಕೆಂಡಿಗೆ ಒಂದು ಕಿಲೋಗ್ರಾಂ ನಷ್ಟು ನೀರನ್ನು ಉತ್ಪಾದಿಸುವ ಕೆಲವು ಯಾಂತ್ರಿಕ ವ್ಯವಸ್ಥೆಗಳಿವೆ ಎಂದುಕೊಳ್ಳೋಣ ಇದು ಕಾಲ್ಪನಿಕ ಆದರೂ ಇದನ್ನು ಪರಿಗಣಿಸೋಣ ಕೆಲವು ಪ್ರತಿಕ್ರಿಯೆಗಳು ತೊಟ್ಟಿಯೊಳಗೆ ನೀರನ್ನು ಉತ್ಪಾದಿಸುತ್ತಿವೆ ಮತ್ತು ಕೆಲವು ಪ್ರತಿಕ್ರಿಯೆಗಳು ತೊಟ್ಟಿಯೊಳಗೆ ಸೆಕೆಂಡಿಗೆ 0 25 ಕೆಜಿ ದರದಲ್ಲಿ ನೀರನ್ನು ಬಳಸುತ್ತಿವೆ ಮತ್ತು ಇವೆಲ್ಲವೂ ಏಕಕಾಲದಲ್ಲಿ ಸಂಭವಿಸುತ್ತವೆ ಇದು ಸಾಮಾನ್ಯವಾಗಿ ದ್ರವ್ಯರಾಶಿ ಮತ್ತು ಪರಿಮಾಣದೊಂದಿಗಿನ ಯಾವುದೇ ಒಂದು ಅರ್ಥಗರ್ಭಿತ ವಿಧಾನಕ್ಕೆ ದೊಡ್ಡ ಸಮಸ್ಯೆಯೇ ಸರಿ ಭರ್ತಿಮಾಡಲಾಗುತ್ತಿದೆ ರಂಧ್ರದ ಮೂಲಕ ನೀರು ಹೊರಹೋಗುತ್ತಿದೆ ನೀರು ಉತ್ಪತ್ತಿಯಾಗುತ್ತಿದೆ ಮತ್ತು ನೀರನ್ನು ಬಳಸಲಾಗುತ್ತಿದೆ ಈ ಎಲ್ಲಾ ಪ್ರಕ್ರಿಯೆಗಳು ಏಕಕಾಲದಲ್ಲಿ ಸಂಭವಿಸುತ್ತವೆ ಮತ್ತು ಇವೆಲ್ಲವೂ ಏಕಕಾಲದಲ್ಲಿ ಸಂಭವಿಸುತ್ತಿವೆ ಈ ವೇಳೆಯಲ್ಲಿ ತೊಟ್ಟಿಯು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೀವು ದ್ರವ್ಯರಾಶಿಯನ್ನು ತೆಗೆದುಕೊಂಡರೆ ಜೊತೆಗೆ ದ್ರವ್ಯರಾಶಿ ಮತ್ತು ಪರಿಮಾಣದ ಬಗ್ಗೆ ಯೋಚಿಸುತ್ತಿದ್ದರೆ ಇದು ತುಂಬಾ ನೇರವಾಗಿದೆ ಇದನ್ನು ಮಾಡಲು ನಿಮಗೆ ಸ್ವಾಗತವಿದೆ ಆದರೆ ನೀವು ಇದರಿಂದ ಎಂದಿಗೂ ಉತ್ತರವನ್ನು ಪಡೆಯುವುದಿಲ್ಲ ಆದರೆ ನೀವು ದರದ ಮಾರ್ಗವನ್ನು ತೆಗೆದುಕೊಂಡರೆ ನಿವ್ವಳ ದರವು ಒಳಹರಿವಿನ ದರ ಮೈನಸ್ ಹೊರಹರಿವಿನ ದರ ಪ್ಲಸ್ ಉತ್ಪಾದನೆಯ ದರ ಮೈನಸ್ ಬಳಕೆಯ ದರ ಆಗಿದೆ ಅದು ಸೆಕೆಂಡಿಗೆ 15 75 ಕಿಲೋಗ್ರಾಂ ಆಗಿದೆ 20 ಒಳಹರಿವು 5 ಹೊರಹರಿವು 1 ಉತ್ಪಾದನೆ ಮತ್ತು 0 25 ಬಳಕೆ ಆಗಿದೆ ನಿವ್ವಳ ದರವು ಸೆಕೆಂಡಿಗೆ 15 75 ಕಿಲೋಗ್ರಾಂ ಗಳಷ್ಟು ಆಗಿರುತ್ತದೆ ಈಗ ಇದು ನಿವ್ವಳ ದರವಾಗಿದ್ದರೆ ಇದು ತೊಟ್ಟಿಯ ಒಳಗೆ ನೀರು ಸಂಗ್ರಹವಾಗಬೇಕಾದ ದರ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ತೊಟ್ಟಿಯೊಳಗಿನ ಸಮಯದೊಂದಿಗೆ ನೀರಿನ ದ್ರವ್ಯರಾಶಿಯ ಬದಲಾವಣೆಯ ದರ ಮತ್ತು ನಾವು ತೊಟ್ಟಿಯನ್ನು ನಮ್ಮ ವ್ಯವಸ್ಥೆ ಎಂದು ಕರೆಯಲಿದ್ದೇವೆ ನಿಮ್ಮಲ್ಲಿ ಕೆಲವರು ವ್ಯವಸ್ಥೆ ಎಂಬ ಈ ಪದದೊಂದಿಗೆ ಪರಿಚಿತರಾಗಿದ್ದೀರಿ ಅದರ ಮೇಲೆ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೇವೆ ಮತ್ತು ನಾವು ತೊಟ್ಟಿಯನ್ನು ನಮ್ಮ ವ್ಯವಸ್ಥೆಯಾಗಿ ಪರಿಗಣಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಇದು ಒಂದು ಹಂತದ ನೇರ ಲೆಕ್ಕಾಚಾರವಾಗಿದೆ ಅದು ಹಿಡಿದಿಟ್ಟುಕೊಳ್ಳಬಹುದಾದ ಒಟ್ಟು ದ್ರವ್ಯರಾಶಿಯು 12000 ಅದು ತುಂಬುತ್ತಿರುವ ನಿವ್ವಳ ದರ 15 75 ಮತ್ತು ಆದ್ದರಿಂದ ತೆಗೆದುಕೊಳ್ಳುವ ಸಮಯ 1200015 75 ಅಂದರೆ 761 9 ಸೆಕೆಂಡುಗಳು ಅಂದರೆ 12 7 ನಿಮಿಷ ಆದ್ದರಿಂದ ಹೆಚ್ಚಿನ ಎಂಜಿನಿಯರಿಂಗ್ ಲೆಕ್ಕಾಚಾರಗಳಲ್ಲಿ ಉಪಯುಕ್ತತೆಯ ದೃಷ್ಟಿಯಿಂದ ದರವು ಒಂದು ಮೂಲಭೂತ ನಿಯತಾಂಕವಾಗಿದೆ ಮತ್ತು ಅದು ಆಂತರಿಕಗೊಳಿಸಬೇಕಾದ ವಿಷಯವಾಗಿದೆ ಎಲ್ಲಾ ಕ್ರಿಯಾತ್ಮಕ ವ್ಯವಸ್ಥೆಗಳಿಗೆ ಮತ್ತು ಕೋಶ ಜೈವಿಕ ವ್ಯವಸ್ಥೆಗಳಿಗೆ ಇದು ನಿಜವಾಗಿದೆ ಆದ್ದರಿಂದ ನಾವು ಈ ಕೋಶದೊಂದಿಗೆ ಏನು ಮಾಡಬೇಕೆಂಬುದನ್ನು ಅರ್ಥಪೂರ್ಣವಾಗಿ ಪ್ರಮಾಣೀಕರಿಸಲು ಅಲ್ಲಿ ನಡೆಯುತ್ತಿರುವ ವಿಷಯಗಳ ದರಗಳನ್ನು ಮತ್ತು ಅಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಗಳ ದರಗಳನ್ನು ನೋಡಬೇಕು ನೀವೆಲ್ಲರೂ ಇದನ್ನು ಆಂತರಿಕಗೊಳಿಸಬೇಕೆಂದು ನಾನು ಬಯಸುತ್ತೇನೆ ಏಕೆಂದರೆ ಇದು ಯಾವುದೇ ಅರ್ಥಪೂರ್ಣ ವಿಶ್ಲೇಷಣೆಗೆ ಬಹುಮುಖ್ಯವಾಗಿದೆ ಸಾಕಷ್ಟು ಅನುಭವದ ನಂತರವೂ ಈ ನಿರ್ದಿಷ್ಟ ಪರಿಕಲ್ಪನೆಯನ್ನು ಆಂತರಿಕಗೊಳಿಸದ ಬಹಳಷ್ಟು ಜನರನ್ನು ನಾನು ನೋಡಿದ್ದೇನೆ ಈಗ ನಾವು ಜನಸಂಖ್ಯೆಯ ಅಥವಾ ಸಂವರ್ಧನ ಬೆಳವಣಿಗೆಯನ್ನು ಪ್ರಮಾಣೀಕರಿಸಲು ಬೆಳವಣಿಗೆಯ ದರ ಎಂದು ಕರೆಯಲ್ಪಡುವ ಪ್ರಮಾಣವನ್ನು ಬಳಸಲಿದ್ದೇವೆ ಇದನ್ನು rx ಎಂದು ನಿರೂಪಿಸಲಾಗಿದೆ ಜೀವಕೋಶದ ಸಾಂದ್ರತೆಯು ಹೆಚ್ಚಾಗುವ ಸಮಯದ ದರವನ್ನು rx ಎಂದು ಕರೆಯುತ್ತಾರೆ ಜೀವಕೋಶದ ಸಾಂದ್ರತೆಯ ಬಗ್ಗೆ ಮಾತನಾಡುವುದು ಅರ್ಥಪೂರ್ಣವಾಗಿದೆ ಏಕೆಂದರೆ ನೀವು ಒಂದು ಲೀಟರ್ ವ್ಯವಸ್ಥೆಯನ್ನು ಅಥವಾ 10000 ಲೀಟರ್ ವ್ಯವಸ್ಥೆಯನ್ನು ಹೊಂದಿದ್ದರೂ ಈ ಸಾಂದ್ರತೆಯನ್ನು ಸುಲಭವಾಗಿ ಒಂದೇ ಎಂದು ಪರಿಗಣಿಸಬಹುದು ಅಥವಾ ಅಳೆಯಬಹುದು ಈ ಎರಡು ವ್ಯವಸ್ಥೆಗಳ ನಡುವೆ ಸಮಾನವೆಂದು ಪರಿಗಣಿಸಬಹುದು ನೀವು ಒಂದು ಲೀಟರ್ ನಲ್ಲಿರುವ ಒಟ್ಟು ಕೋಶಗಳನ್ನು ನೋಡುತ್ತಿದ್ದರೆ ಅದು ಹತ್ತು ಸಾವಿರ ಲೀಟರ್ ನಲ್ಲಿ ಹತ್ತು ಸಾವಿರ ಪಟ್ಟು ಇರುತ್ತದೆ ಆದ್ದರಿಂದ ಇದು ಒಂದು ರೀತಿ ಅಳೆಯಬಹುದಾದುದಲ್ಲ ಪರಿಮಾಣಕ್ಕೆ ಸಂಬಂಧಿಸಿದಂತೆ ನಾವು ಕೋಶ ಸಂಖ್ಯೆಯನ್ನು ಅಥವಾ ಕೋಶ ದ್ರವ್ಯರಾಶಿಯನ್ನು ಸಾಮಾನ್ಯೀಕರಿಸಲು ಇದು ಕಾರಣವಾಗಿದೆ ಇದನ್ನು ನಾವು ಕೋಶ ಸಾಂದ್ರತೆ ಎಂದು ಕರೆಯುತ್ತೇವೆ ಇದು ಮಾಪಕಗಳಲ್ಲಿ ಒಂದೇ ಆಗಿರುತ್ತದೆ ಇದು ಅಳೆಯಬಹುದಾಗಿದೆ ಕೆಲವು ಸಂದರ್ಭಗಳಲ್ಲಿ ಜೀವಕೋಶದ ಸಾಂದ್ರತೆಯೂ ಸಹ ಸಮಸ್ಯೆಯಾಗುತ್ತದೆ ಅಗತ್ಯವಿದ್ದರೆ ಅದನ್ನು ನಾವು ನೋಡುತ್ತೇವೆ ಅನೇಕ ಉಪಯುಕ್ತ ಸನ್ನಿವೇಶಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ನಮ್ಮ ಮೊದಲ ಅಂದಾಜು ವಿಶೇಷವಾಗಿ ನೀವು ಒಂದೇ ಕೋಶಗಳನ್ನು ಹೊಂದಿರುವಾಗ ಬೆಳವಣಿಗೆಯು ಆ ಸಮಯದಲ್ಲಿ ಜೀವಕೋಶದ ಸಾಂದ್ರತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬೆಳವಣಿಗೆಯ ದರವು ಆ ಸಮಯದಲ್ಲಿ ಜೀವಕೋಶದ ಸಾಂದ್ರತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಇದು ಪ್ರಮಾಣಿತ ಮೊದಲ ಕ್ರಮದ ಪ್ರಾತಿನಿಧ್ಯವಾಗಿದೆ ದರವು ಸಾಂದ್ರತೆಗೆ ಬ್ರೊಥ್ ಗೆ ಅನುಪಾತದಲ್ಲಿರುತ್ತದೆ ಮತ್ತು ಅನುಪಾತದ ಸ್ಥಿರತೆಯನ್ನು ನಾವು µ ಎಂದು ಕರೆಯೋಣ ಸಾಮಾನ್ಯವಾಗಿ ಇದನ್ನು µ ಎಂದು ಪ್ರತಿನಿಧಿಸಲಾಗುತ್ತದೆ ಅಲ್ಲಿ µ ಅನ್ನು ನಿರ್ದಿಷ್ಟ ಬೆಳವಣಿಗೆಯ ದರ ಎಂದು ಕರೆಯಲಾಗುತ್ತದೆ ಜೀವಕೋಶದ ಸಾಂದ್ರತೆಗೆ ಸಂಬಂಧಿಸಿದಂತೆ ʼrxxʼ ಬೆಳವಣಿಗೆಯ ದರವಾಗಿದೆ ನೀವು ಅದನ್ನು ಆ ರೀತಿ ನೋಡಲು ಬಯಸಿದರೆ ಆದ್ದರಿಂದ ಕೋಶ ಸಾಂದ್ರತೆಗೆ ಸಂಬಂಧಿಸಿದಂತೆ ಅದನ್ನು ಸಾಮಾನ್ಯೀಕರಿಸಲಾಗಿದೆ ಆದ್ದರಿಂದ ಇದು ನಿರ್ದಿಷ್ಟವಾಗುತ್ತದೆ ಆದ್ದರಿಂದ ಇದನ್ನು ನಿರ್ದಿಷ್ಟ ಬೆಳವಣಿಗೆಯ ದರ ಎಂದು ಕರೆಯಲಾಗುತ್ತದೆ ವಿಶ್ಲೇಷಣೆಗೆ ಉಪಯುಕ್ತವಾದ ಮತ್ತೊಂದು ಪ್ರಮುಖ ತತ್ವವನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಅದನ್ನು ನಿಮಗೆ ಪ್ರಸ್ತಾಪಿಸುತ್ತೇನೆ ಮತ್ತು ನಂತರ ಅದನ್ನು ಅಲ್ಲಿಯೇ ಬಿಡುತ್ತೇನೆ ಬಹುಶಃ ನಾವು ಅದರ ಒಂದು ಅಂಶವನ್ನು ಬಳಸುತ್ತೇವೆ ಇದು ಬಹಳ ಸಾಮಾನ್ಯ ತತ್ವ ಇದು ದ್ರವ್ಯರಾಶಿಯ ಸಮತೋಲನ ಅಥವಾ ವಸ್ತುವಿನ ಸಮತೋಲನದ ತತ್ವವಾಗಿದೆ ದ್ರವ್ಯರಾಶಿ ಸಂರಕ್ಷಣೆ ನಿಯಮದ ಆಧಾರದ ಮೇಲೆ ನೀವು ಇದನ್ನು ಊಹಿಸಿದಂತೆ ಮೂಲಭೂತವಾಗಿ ಹೇಳುವುದಾದರೆ ಎಲ್ಲಿಯವರೆಗೆ ನಾವು ಪರಮಾಣು ಪ್ರತಿಕ್ರಿಯೆಗಳನ್ನು ಎದುರಿಸುವುದಿಲ್ಲವೋ ಅಥವಾ ಬೆಳಕಿನ ವೇಗದಲ್ಲಿ ಪ್ರಯಾಣಿಸುವುದಿಲ್ಲವೋ ಅಲ್ಲಿಯವರೆಗೆ ಒಟ್ಟು ದ್ರವ್ಯರಾಶಿಯು ಸ್ಥಿರವಾಗಿರುತ್ತದೆ ಅಥವಾ ಒಂದು ಪ್ರಭೇದದ ದ್ರವ್ಯರಾಶಿಯು ಸ್ಥಿರವಾಗಿರುತ್ತದೆ ಅಂದರೆ ಒಟ್ಟು ಪ್ರಭೇದಗಳು ಒಂದು ನಿರ್ದಿಷ್ಟ ಸೂತ್ರೀಕರಣದಲ್ಲಿ ಸ್ಥಿರವಾಗಿರುತ್ತವೆ ಎಲ್ಲಿಯವರೆಗೆ ನಾವು ದ್ರವ್ಯರಾಶಿಯು ಶಕ್ತಿಯಾಗಿ ಪರಿವರ್ತನೆಯಾಗುವ ಪರಮಾಣು ಪ್ರತಿಕ್ರಿಯೆಗಳನ್ನು ಎದುರಿಸುವುದಿಲ್ಲವೋ ಅಥವಾ ದ್ರವ್ಯರಾಶಿಯ ಹಿಗ್ಗುವಿಕೆ ನಡೆಯುವ ಬೆಳಕಿನ ವೇಗಕ್ಕೆ ಸಮನಾಗಿ ಚಲಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ಒಟ್ಟು ದ್ರವ್ಯರಾಶಿಯು ಸ್ಥಿರವಾಗಿದೆ ಎಂದು ನೋಡುತ್ತೇವೆ ಆದ್ದರಿಂದ ನಾವು ಇದನ್ನು ಪರಿಗಣಿಸುವುದಿಲ್ಲ ಎಲ್ಲಿಯವರೆಗೆ ನಾವು ಈ ವಿಷಯಗಳೊಂದಿಗೆ ವ್ಯವಹರಿಸುವುದಿಲ್ಲವೋ ನಮ್ಮ ಉದ್ದೇಶಗಳಿಗಾಗಿ ಈ ವಿಷಯಗಳೊಂದಿಗೆ ವ್ಯವಹರಿಸದಿರುವುದು ನಮಗೆ ಸಾಕಷ್ಟು ಆರಾಮದಾಯಕವಾಗಿದೆ ನಂತರ ಈ ಚುಕ್ಕೆಗಳಿಂದ ಪ್ರತಿನಿಧಿಸಲ್ಪಟ್ಟಿರುವ ವಿಷಯದ ಮೇಲೆ ನಾವು ಗಮನ ಹರಿಸಿದರೆ ಇದು ಜೈವಿಕ ರಿಯಾಕ್ಟರ್ ಆಗಿರಬಹುದು ಅಥವಾ ಇದು ಸಂಪೂರ್ಣ ಕಟ್ಟಡವಾಗಿರಬಹುದು ಇದು ಸಂಪೂರ್ಣ ನಗರವಾಗಿರಬಹುದು ಇದು ಹೇಳುವುದೇನೆಂದರೆ ನಾವು ಆ ನಿರ್ದಿಷ್ಟ ಪರಿಮಾಣದತ್ತ ಗಮನ ಹರಿಸಲಿದ್ದೇವೆ ಇದಕ್ಕೆ ಒಳಹರಿವುಗಳಿವೆ ಇದರಿಂದ ಹೊರಹರಿವಿದೆ ಮತ್ತು ನಾವು ಒಂದು ಪ್ರಭೇದದ ದ್ರವ್ಯರಾಶಿಯನ್ನು ಅನುಸರಿಸಿದರೆ ನಾವು ಇಲ್ಲಿ ಒಂದು ಪ್ರಭೇದವನ್ನು ನೋಡುತ್ತಿದ್ದೇವೆ ಒಟ್ಟು ದ್ರವ್ಯರಾಶಿಯನ್ನಲ್ಲ ಒಂದು ಪ್ರಭೇದದ ದ್ರವ್ಯರಾಶಿ ಪ್ರಭೇದಗಳಿಗೆ ಈ ಕೆಳಗಿನವುಗಳು ಮಾತ್ರ ಸಂಭವಿಸಬಹುದು ನಿಮಗೆ ಬೇಕಾದುದನ್ನು ನೀವು ಯೋಚಿಸಬಹುದು ನೀವು ಬೇರೆ ಯಾವುದನ್ನಾದರೂ ತರಲು ಸಾಧ್ಯವಾದರೆ ದಯವಿಟ್ಟು ನನಗೆ ತಿಳಿಸಿ ನನ್ನ ಅರ್ಥವೇನೆಂದರೆ ನೀವು ಬೇರೆ ಯಾವುದನ್ನಾದರೂ ತರಲು ಸಾಧ್ಯವಾದರೆ ನೀವು ಒಬ್ಬ ಅಸಾಧಾರಣ ಪ್ರತಿಭೆ ಈ ಪ್ರಭೇದವು ವ್ಯವಸ್ಥೆಗೆ ಒಳಹರಿವಾಗಿದೆ ಇದು rin ದರದಲ್ಲಿರಬಹುದು ಪ್ರಭೇದಗಳು rout ದರದಲ್ಲಿ ವ್ಯವಸ್ಥೆಯಿಂದ ಹೊರಹೋಗುತ್ತವೆ ಈ ಪ್ರಭೇದವನ್ನು ವ್ಯವಸ್ಥೆಯಲ್ಲಿ rcon ದರದಲ್ಲಿ ಬಳಸಲಾಗುತ್ತದೆ ಮತ್ತು ಪ್ರಭೇದಗಳು ವ್ಯವಸ್ಥೆಯಲ್ಲಿ rgen ದರದಲ್ಲಿ ಉತ್ಪತ್ತಿಯಾಗುತ್ತವೆ ಇವುಗಳನ್ನು ಪರಸ್ಪರ ಬದಲಾಯಿಸಲಾಗಿದೆ ದಯವಿಟ್ಟು ಇದನ್ನು con ಎಂದು ಬರೆಯಿರಿ ಮತ್ತು ಇದು ಉತ್ಪತ್ತಿಯಾಗುತ್ತದೆ ಆದ್ದರಿಂದ ನಿವ್ವಳ ದರವು ನಿರ್ದಿಷ್ಟ ಪ್ರಭೇದಗಳ ಒಳಹರಿವಿನ ದರ ಮೈನಸ್ ಹೊರಹರಿವಿನ ದರ ಪ್ಲಸ್ ಉತ್ಪಾದನೆಯ ದರ ಮೈನಸ್ ಬಳಕೆಯ ದರವಾಗಿದೆ ನಿವ್ವಳ ದರವು ವ್ಯವಸ್ಥೆಯಲ್ಲಿ ಪ್ರಭೇದದ ದ್ರವ್ಯರಾಶಿಯು ಸಂಗ್ರಹಗೊಳ್ಳುವ ದರವಾಗಿದೆ ಮತ್ತು ಅದನ್ನು dmdt ಎಂದು ಪ್ರತಿನಿಧಿಸೋಣ ಇದು ಸಂಗ್ರಹವಾದ ದ್ರವ್ಯರಾಶಿ ಮತ್ತು ಪ್ರಭೇದಗಳು x ಜೀವಕೋಶಗಳಾಗಿದ್ದರೆ ದ್ರವ್ಯರಾಶಿಯ ಪ್ರಮಾಣದಲ್ಲಿ ಕೋಶಗಳ ಒಳಹರಿವಿನ ದರ ಮೈನಸ್ ಕೋಶಗಳ ಹೊರಹರಿವಿನ ದರ ಪ್ಲಸ್ ಕೋಶಗಳ ಉತ್ಪಾದನೆಯ ದರ ಮೈನಸ್ ಕೋಶಗಳ ಬಳಕೆಯ ದರ ಜೀವಕೋಶದ ದ್ರವ್ಯರಾಶಿಯ ಶೇಖರಣೆಯ ದರಕ್ಕೆ ಸಮನಾಗಿರುತ್ತದೆ ನೆನಪಿಡಿ ನಾವು ಈ ಎಲ್ಲಾ ಸಂದರ್ಭಗಳಲ್ಲಿ ದ್ರವ್ಯರಾಶಿಯ ದರಗಳೊಂದಿಗೆ ವ್ಯವಹರಿಸುತ್ತಿದ್ದೇವೆ ಸಾಂದ್ರತೆಯೊಂದಿಗಲ್ಲ ಉದ್ಯಮದಲ್ಲಿ ಬ್ಯಾಚ್ ಕಾರ್ಯಾಚರಣೆಗಳು ಬಹಳ ಸಾಮಾನ್ಯವಾಗಿವೆ ಬ್ಯಾಚ್ ಕಾರ್ಯಾಚರಣೆಯ ಅರ್ಥವೇನೆಂದರೆ ಇದು ಜೈವಿಕ ರಿಯಾಕ್ಟರ್ ನ ಪ್ರಾತಿನಿಧ್ಯ ನಿಮ್ಮಲ್ಲಿ ಒಂದು ಪಾತ್ರೆ ಇದೆ ನಿಮ್ಮಲ್ಲಿ ಹೆಚ್ಚು ನಿಯಂತ್ರಿತ ಪಾತ್ರೆ ಇದೆ ವಿಶೇಷ ಪಾತ್ರೆ ಇದೆ ನೀವು ಕೋಶಗಳೊಂದಿಗೆ ಇಲ್ಲಿ ಬ್ರೊಥ್ ಅನ್ನು ಹೊಂದಿದ್ದೀರಿ ಕೋಶಗಳನ್ನು ಅಮಾನತುಗೊಳಿಸಲು ನೀವು ಸ್ಟಿರರ್ ಹೊಂದಿದ್ದೀರಿ ಇತರ ವಿಧಾನಗಳಿಗಾಗಿ ನೀವು ಇಲ್ಲಿ ವಿವಿಧ ಶೋಧಕಗಳನ್ನು ಹೊಂದಿದ್ದೀರಿ ಬಹುಶಃ pH ಶೋಧಕ ತಾಪಮಾನ ಶೋಧಕ ಮತ್ತು ಜೀವಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸಲು ಇಲ್ಲಿ ಗಾಳಿಯ ಒಳಹರಿವು ಇರಬಹುದು ಇದು ವಿಶಿಷ್ಟವಾದ ಕಲಕುವ ರಿಯಾಕ್ಟರ್ ಕಲಕುವ ಜೈವಿಕ ರಿಯಾಕ್ಟರ್ ಜೈವಿಕ ರಿಯಾಕ್ಟರ್ ನ ಬ್ಯಾಚ್ ಕಾರ್ಯಾಚರಣೆಯು ಈ ರೀತಿಯದ್ದಾಗಿದೆ ಮಾಧ್ಯಮ ಕೋಶಗಳು ಮತ್ತು ಮುಂತಾದ ಎಲ್ಲವನ್ನೂ ನಾವು ಒಳಗೆ ಹಾಕುತ್ತೇವೆ ಮತ್ತು ಶೂನ್ಯ ಸಮಯದಲ್ಲಿ ನಾವು ಇಲ್ಲಿ ಎಲ್ಲವನ್ನೂ ಹಾಕಿದ ನಂತರ ಕಾರ್ಯಾಚರಣೆ ಪ್ರಾರಂಭವಾಗುತ್ತದೆ ನಂತರ ಪ್ರಕ್ರಿಯೆಯು ಪೂರ್ಣಗೊಳ್ಳುವವರೆಗೆ ಕಾಯಿರಿ ನಂತರ ಎಲ್ಲವನ್ನೂ ಹೊರಹಾಕಿ ಮತ್ತು ನಂತರದ ಪ್ರಕ್ರಿಯೆಗೆ ಮುಂದುವರಿಯಿರಿ ಈ ರೀತಿಯ ಕಾರ್ಯಾಚರಣೆಯನ್ನು ಬ್ಯಾಚ್ ಕಾರ್ಯಾಚರಣೆ ಎಂದು ಕರೆಯಲಾಗುತ್ತದೆ ಇತರ ಬೇರೆ ರೀತಿಯ ಕಾರ್ಯಾಚರಣೆಗಳಿವೆ ನಾವು ಅವುಗಳನ್ನು ಪ್ರವೇಶಿಸುವುದಿಲ್ಲ ಮತ್ತು ಅನೇಕ ಜೈವಿಕ ಪ್ರಕ್ರಿಯೆಗಳು ವಿಶೇಷವಾಗಿ ಜೈವಿಕ ಮತ್ತು ಔಷಧೀಯ ಉದ್ಯಮಗಳಲ್ಲಿ ಈ ರೀತಿ ನಡೆಯುತ್ತದೆ ಜೈವಿಕ ಅಥವಾ ಔಷಧೀಯ ಉದ್ಯಮದ ಕಾರ್ಯಾಗಾರವು ಇನ್ನೂ ಬ್ಯಾಚ್ ಕಾರ್ಯಾಚರಣೆಯಾಗಿದೆ ಏಕೆಂದರೆ ವಿವಿಧ ನಿರ್ಬಂಧಗಳನ್ನು ಗಮನದಲ್ಲಿಟ್ಟುಕೊಂಡು ಇತರ ಪ್ರಕ್ರಿಯೆಗಳಿಗೆ ಹೋಲಿಸಿದರೆ ಇದು ಸುಲಭವಾಗಿದೆ ಆದ್ದರಿಂದ ನಾವು ಬ್ಯಾಚ್ ಕಾರ್ಯಾಚರಣೆಯಲ್ಲಿ ಬ್ಯಾಚ್ ಬೆಳವಣಿಗೆ ಅಥವಾ ಬ್ಯಾಚ್ ಸಂವರ್ಧನ ಬೆಳವಣಿಗೆಯನ್ನು ಪರಿಗಣಿಸಲಿದ್ದೇವೆ ನಾವು ಜೀವಕೋಶದ ಸಾಂದ್ರತೆಯನ್ನು ಸಮಯದೊಂದಿಗೆ ಯೋಜಿಸಿದರೆ ಒಂದು ಬ್ಯಾಚ್ ನಲ್ಲಿನ ಬೆಳವಣಿಗೆಯ ಸಮಯದಲ್ಲಿ ಜೀವಕೋಶದ ಸಾಂದ್ರತೆಯು ಸಮಯದೊಂದಿಗೆ ಬದಲಾಗುತ್ತದೆ ಅಂದರೆ ನಾವು ಎಲ್ಲಾ ಕೋಶಗಳನ್ನು ಹಾಕಿದ್ದೇವೆ ಮತ್ತು ಮಾಧ್ಯಮವನ್ನು ಒದಗಿಸಿದ್ದೇವೆ ಪ್ರಕ್ರಿಯೆಯನ್ನು ಚಳಕುಗೊಳಿಸಿದ್ದೇವೆ ಮತ್ತು ಜೀವಕೋಶದ ಸಾಂದ್ರತೆಯು ಸಮಯದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ ವ್ಯತ್ಯಾಸವು ಸಾಮಾನ್ಯವಾಗಿ ಈ ರೀತಿಯಾಗಿರುತ್ತದೆ ನಿಮಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಜೀವಕೋಶದ ಸಾಂದ್ರತೆಯಲ್ಲಿ ಅಧಿಕ ಹೆಚ್ಚಳವಿರುವುದಿಲ್ಲ ಆ ನಿರ್ದಿಷ್ಟ ಸಮಯದ ನಂತರ ಜೀವಕೋಶದ ಸಾಂದ್ರತೆಯಲ್ಲಿ ಗಮನಾರ್ಹ ಏರಿಕೆ ಕಂಡುಬರುತ್ತದೆ ತದನಂತರ ಅದು ಒಂದು ರೀತಿ ಚಪ್ಪಟೆಯಾಗುತ್ತದೆ ಜೀವಕೋಶದ ಸಾಂದ್ರತೆಯು ತನ್ನ ಗರಿಷ್ಠ ಮೌಲ್ಯವನ್ನು ತಲುಪಿದ ನಂತರ ಅದು ಹೆಚ್ಚಾಗುವುದಿಲ್ಲ ಈ ಅವಧಿಯಲ್ಲಿ ಯಾವುದೇ ಬದಲಾವಣೆಯಿಲ್ಲದ ಜೀವಕೋಶದ ಸಾಂದ್ರತೆಯ ಹೆಚ್ಚಿನ ಬದಲಾವಣೆಯಿಲ್ಲದ ಆರಂಭಿಕ ಅವಧಿಯನ್ನು ʼಲ್ಯಾಗ್ ಹಂತʼ ಎಂದು ಕರೆಯಲಾಗುತ್ತದೆ ಗಮನಾರ್ಹ ಹೆಚ್ಚಳವಿರುವ ಅವಧಿಯನ್ನು ʼಲಾಗ್ ಹಂತʼ ಎಂದು ಕರೆಯಲಾಗುತ್ತದೆ ಮತ್ತು ನಂತರದ ಹಂತವನ್ನು ಸ್ಥಗಿತಗೊಳಿಸುವ ಹಂತವನ್ನು ʼಸ್ಟೇಶನರಿ ಹಂತʼ ಎಂದು ಕರೆಯಲಾಗುತ್ತದೆ ಅಂದಹಾಗೆ ಇದು ಒಂದು ವಿಶಿಷ್ಟ ಬ್ಯಾಚ್ ಬೆಳವಣಿಗೆಯ ರೇಖೆಯಾಗಿದೆ ನೀವು ಇದನ್ನು ಯಾವಾಗಲೂ ಕಂಡುಹಿಡಿಯಲಾಗುವುದಿಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ಚುಚ್ಚುಮದ್ದಿನ ನಂತರ ಲಾಗ್ ಹಂತವು ಪ್ರಾರಂಭವಾಗಬಹುದು ಅಥವಾ ಇದು ಲ್ಯಾಗ್ ಹಂತದಲ್ಲಿ ಬಹಳ ಸಮಯ ತೆಗೆದುಕೊಳ್ಳಬಹುದು ತದನಂತರ ಬಹಳ ಬೇಗನೆ ಬೆಳೆದು ಸ್ಟೇಶನರಿ ಹಂತವನ್ನು ತಲುಪಬಹುದು ವಿಷಯಗಳಿಗೆ ವ್ಯತ್ಯಾಸಗಳಿವೆ ಇದು ಒಂದು ವಿಶಿಷ್ಟ ವಿಷಯವಾಗಿದೆ ಮತ್ತು ಅದು ಒಂದು ನಿರ್ದಿಷ್ಟ ಹಂತವನ್ನು ತಲುಪಿದ ನಂತರ ನೀವು ಒಟ್ಟು ಕೋಶ ಸಾಂದ್ರತೆಯನ್ನು ಅನುಸರಿಸುತ್ತಿದ್ದರೆ ಅದು ಬಹುಶಃ ಸ್ಥಿರವಾಗಿ ಉಳಿಯುತ್ತದೆ ಬಹಳ ಸಮಯದವರೆಗೆ ಹಾಗೇ ಉಳಿಯುತ್ತದೆ ಮತ್ತು ನಂತರ ಪರಿಸ್ಥಿತಿಗೆ ಅನುಗುಣವಾಗಿ ಕಡಿಮೆಯಾಗಬಹುದು ನೀವು ಕಾರ್ಯಸಾಧ್ಯವಾದ ಕೋಶ ಸಾಂದ್ರತೆಯನ್ನು ಅನುಸರಿಸುತ್ತಿದ್ದರೆ ಅದು ಅದೇ ಲ್ಯಾಗ್ ಹಂತ ಲಾಗ್ ಹಂತ ಸ್ಟೇಶನರಿ ಹಂತಗಳ ಮೂಲಕ ಹೋಗುತ್ತದೆ ತದನಂತರ ಕಾರ್ಯಸಾಧ್ಯವಾದ ಕೋಶ ಸಾಂದ್ರತೆಯಲ್ಲಿ ಇಳಿಕೆ ಕಂಡುಬರುತ್ತದೆ ಈಗ ಜೈವಿಕ ರಿಯಾಕ್ಟರ್ ಬ್ರೊಥ್ ಗಳಲ್ಲಿನ ಕೋಶಗಳ ಮೇಲೆ ದ್ರವ್ಯರಾಶಿ ಸಮತೋಲನವನ್ನು ಮಾಡೋಣ ಜೈವಿಕ ರಿಯಾಕ್ಟರ್ ಬ್ರೊಥ್ ಅನ್ನು ನೀವು ವ್ಯವಸ್ಥೆಯಾಗಿ ಪರಿಗಣಿಸಲಿದ್ದೀರಿ ಇದು ಜೈವಿಕ ರಿಯಾಕ್ಟರ್ ಬ್ರೊಥ್ ಆಗಿದೆ ಇದನ್ನೇ ನಾವು ನಮ್ಮ ವ್ಯವಸ್ಥೆಯಾಗಿ ತೆಗೆದುಕೊಳ್ಳಲಿದ್ದೇವೆ ಇದರ ಬಗ್ಗೆಯೇ ನಾವು ಕೇಂದ್ರೀಕರಿಸಲಿದ್ದೇವೆ ಇದರ ಕುರಿತೇ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸಲಿದ್ದೇವೆ ನಾವು ಇದನ್ನು ಮಾಡಿದರೆ ಮೂಲ ವಸ್ತು ಸಮತೋಲನ ಸಮೀಕರಣ ಈ ಸಮೀಕರಣವನ್ನು ಕುರುಡಾಗಿ ಬರೆಯಬಹುದು ನಾವು ಕೋಶಗಳನ್ನು ಅನುಸರಿಸುತ್ತಿದ್ದೇವೆ ಆದ್ದರಿಂದ ಕೋಶಗಳ ಒಳಹರಿವಿನ ದರ ಮೈನಸ್ ಕೋಶಗಳ ಹೊರಹರಿವಿನ ದರ ಪ್ಲಸ್ ಜೀವಕೋಶಗಳ ಉತ್ಪಾದನೆಯ ದರ ಮೈನಸ್ ಕೋಶಗಳ ಬಳಕೆಯ ದರವು ಬ್ರೊಥ್ ಜೈವಿಕ ರಿಯಾಕ್ಟರ್ ಬ್ರೊಥ್ ಗಳಲ್ಲಿನ ಕೋಶಗಳ ಸಂಗ್ರಹದ ದರಕ್ಕೆ ಸಮನಾಗಿರುತ್ತದೆ ಇದು ಬ್ಯಾಚ್ ವ್ಯವಸ್ಥೆಯಾಗಿರುವುದರಿಂದ ನಾವು ಈಗ ಬೆಳವಣಿಗೆಯನ್ನು ಮಾತ್ರ ಪರಿಗಣಿಸಲಿದ್ದೇವೆ ನಾವು ಇಲ್ಲಿ ಸಾವಿನ ಪ್ರಕ್ರಿಯೆಯನ್ನು ಪರಿಗಣಿಸಬಾರದು ಮತ್ತು ನಾವು ಇದನ್ನು ಎಲ್ಲೋ ಇಲ್ಲಿಯವರೆಗೆ ಪರಿಗಣಿಸುತ್ತೇವೆ ಯಾವುದೇ ಒಳಹರಿವು ಇಲ್ಲ ಏಕೆಂದರೆ ನಾನು ಹೇಳಿದಂತೆ ಬ್ಯಾಚ್ ಕಾರ್ಯಾಚರಣೆಯು ನಾವು ಎಲ್ಲವನ್ನೂ ಒಳಗೆ ಹಾಕಿದ ನಂತರ ಪ್ರಾರಂಭಿಸುತ್ತೇವೆ ಮತ್ತು ಎಲ್ಲವೂ ಒಳಗೆ ಬಂದ ನಂತರ ಸಮಯವನ್ನು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಪರಿಗಣಿಸುತ್ತಿರುವ ವ್ಯವಸ್ಥೆಗೆ ಯಾವುದೇ ಒಳಹರಿವು ಇಲ್ಲ ಅಂತೆಯೇ ಹೊರಹರಿವೂ ಸಹ ಇಲ್ಲ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಾವು ಎಲ್ಲವನ್ನೂ ತೆಗೆದುಕೊಂಡು ಮುಂದಿನ ಪ್ರಕ್ರಿಯೆಗೆ ಹೋಗುತ್ತೇವೆ ಮತ್ತು ಈಗ ಪ್ರಾರಂಭದಲ್ಲಿ ಎಲ್ಲವನ್ನೂ ಒಳಗೆ ಹಾಕಿದ ನಂತರ ಮತ್ತು ಎಲ್ಲವನ್ನೂ ಹೊರತೆಗೆಯುವ ಮೊದಲಿನ ಸಮಯದ ಅಂತರವು ನಮ್ಮ ಆಸಕ್ತಿಯ ಅವಧಿಯಾಗಿದೆ ಆದ್ದರಿಂದ ಆ ಆಸಕ್ತಿಯ ಸಮಯದಲ್ಲಿ ಯಾವುದೇ ಒಳಹರಿವು ಇಲ್ಲ ಮತ್ತು ಯಾವುದೇ ಹೊರಹರಿವು ಇಲ್ಲ ಆದ್ದರಿಂದ ಕೋಶಗಳ ಒಳಹರಿವಿನ ಮತ್ತು ಹೊರಹರಿವಿನ ದರಗಳು ಶೂನ್ಯವಾಗಿರುತ್ತವೆ ಜೀವಕೋಶಗಳ ಸೇವನೆಯ ಪ್ರಮಾಣವೂ ಶೂನ್ಯವಾಗಿರುತ್ತದೆ ಏಕೆಂದರೆ ಕೋಶಗಳು ಕೆಲವು ವಿಧಾನಗಳಿಂದ ಬಳಕೆಯಾಗುವುದಿಲ್ಲ ಅವುಗಳನ್ನು ಕೇವಲ ಉತ್ಪಾದಿಸಲಾಗುತ್ತಿದೆ ಇದು ಹೀಗಿದೆ ನಂತರ ಇದು ಇದು ಮತ್ತು ಇದು ಶೂನ್ಯಕ್ಕೆ ಹೋಗುತ್ತದೆ rg ಎಂಬುದು ಈಗ ಉಳಿದಿರುವ ಏಕೈಕ ಪದವಾಗಿದೆ ಮತ್ತು rgdmdt ನಾವು ದ್ರವ್ಯರಾಶಿಯನ್ನು ಸಾಂದ್ರತೆಯ ಸಮಯದ ಪರಿಮಾಣ ಎಂದು ಬರೆಯಬಹುದು ಏಕೆಂದರೆ ಸಾಂದ್ರತೆಯು ಪ್ರತಿ ಪರಿಮಾಣಕ್ಕೆ ದ್ರವ್ಯರಾಶಿಯಲ್ಲದೆ ಮತ್ತೇನಲ್ಲ ಆದ್ದರಿಂದ ಸಾಂದ್ರತೆಯನ್ನು x x ಬ್ರೊಥ್ ಪರಿಮಾಣ ಎಂದು ನೀಡಲಾಗುತ್ತದೆ ಇದು ನಿಮಗೆ ಜೀವಕೋಶಗಳ ದ್ರವ್ಯರಾಶಿಯನ್ನು ನೀಡುತ್ತದೆ ddt rgಗೆ ಸಮನಾಗಿರುತ್ತದೆ ಒಂದು ಬ್ಯಾಚ್ ನ ಸಂದರ್ಭದಲ್ಲಿ ಬ್ರೊಥ್ ಪರಿಮಾಣವು ಸ್ಥಿರವಾಗಿರುತ್ತದೆ ಆದ್ದರಿಂದ ಇದನ್ನು ಇಲ್ಲಿ ಉತ್ಪನ್ನದಿಂದ ಹೊರತೆಗೆಯಬಹುದು ಮತ್ತು ನೀವು V dxdt ಅನ್ನು ಪಡೆಯುತ್ತೀರಿ rx ಒಂದು ಪರಿಮಾಣದ ಆಧಾರದ ಮೇಲೆ ದರವಾಗಿದ್ದರೆ ಸಾಮಾನ್ಯವಾಗಿ ಅದು ಆಗಿರುತ್ತದೆ ನಂತರ ನಾವು rxV rg ಅನ್ನು ಬರೆಯಬೇಕಾಗಿದೆ ನೆನಪಿಡಿ rg ಸಾಮೂಹಿಕ ಆಧಾರದಲ್ಲಿದೆ ಇದು ಸಮಯಕ್ಕೆ ದ್ರವ್ಯರಾಶಿ ಆದರೆ rx ಸಮಯಕ್ಕೆ ಜೀವಕೋಶದ ಸಾಂದ್ರತೆಯಾಗಿದೆ ಆದ್ದರಿಂದ ಕೋಶ ಸಾಂದ್ರತೆಯನ್ನು ಕೋಶ ದ್ರವ್ಯರಾಶಿಯಾಗಿ ಪರಿವರ್ತಿಸುವ ಅಗತ್ಯವಿದೆ ಅದನ್ನು ಪರಿಮಾಣದಿಂದ ಗುಣಿಸಿದಾಗ ಮಾಡಬಹುದು rxV rg V dxdt ಅಥವಾ rx dxdt ನಾವು ಈಗಾಗಲೇ ನೋಡಿದ ಬೆಳವಣಿಗೆಯ ದರಕ್ಕೆ ಸಾಮಾನ್ಯ ಮಾದರಿಗಳಲ್ಲಿ ಒಂದು rx µx ಆದ್ದರಿಂದ ನೀವು rx µx ಅನ್ನು ಬದಲಿಸಿದರೆ ನಮಗೆ µx dxdt ಸಿಗುತ್ತದೆ ನಾವು dxdt µx ಎಂದು ಬರೆಯೋಣ ಮತ್ತು 1x dxdt µ ಇದನ್ನು ನಿರ್ದಿಷ್ಟ ಬೆಳವಣಿಗೆಯ ದರ ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೋಡುವುದು ಸುಲಭ ಇದನ್ನು ನಾವು ಈಗಾಗಲೇ rxನ ಹೆಚ್ಚು ಸಾಮಾನ್ಯ ಪ್ರಾತಿನಿಧ್ಯದಲ್ಲಿಯೂ ಸಹ ನೋಡಿದ್ದೇವೆ ಬ್ಯಾಚ್ ಬೆಳವಣಿಗೆಯನ್ನು ವಿವರಿಸಲು ಈ ಮಾದರಿಯನ್ನು ಬಳಸಬಹುದು ಆದರೆ ಭಾಗಗಳಲ್ಲಿ ಮಾತ್ರ ಲ್ಯಾಗ್ ಹಂತ ಲಾಗ್ ಹಂತ ಸ್ಟೇಶನರಿ ಹಂತಗಳನ್ನು ನಾವು ಒಂದು ವಿಶಿಷ್ಟ ಬ್ಯಾಚ್ ಬೆಳವಣಿಗೆಯಲ್ಲಿ ನೋಡಿದ್ದೇವೆ ಲ್ಯಾಗ್ ಹಂತದಲ್ಲಿ ಕೆಲವು ಸಮಯದವರೆಗೆ ಜೀವಕೋಶದ ಸಾಂದ್ರತೆಯಲ್ಲಿ ಹೆಚ್ಚಳವಿರುವುದಿಲ್ಲ ಆದ್ದರಿಂದ ನಿರ್ದಿಷ್ಟ ಬೆಳವಣಿಗೆಯ ದರವು ಶೂನ್ಯವಾಗಿರುತ್ತದೆ ಲಾಗ್ ಹಂತದಲ್ಲಿ ನಿರ್ದಿಷ್ಟ ಬೆಳವಣಿಗೆಯ ದರವು ಸ್ಥಿರವಾದ ತಕ್ಷಣ ನೀವು ನೋಡುತ್ತೀರಿ ಮತ್ತು ಸ್ಟೇಶನರಿ ಹಂತದಲ್ಲಿ ಮತ್ತೆ ನಿರ್ದಿಷ್ಟ ಬೆಳವಣಿಗೆಯ ದರವು ಶೂನ್ಯವಾಗಿರುತ್ತದೆ ಏಕೆಂದರೆ ಸಮಯದೊಂದಿಗೆ ಜೀವಕೋಶದ ಸಾಂದ್ರತೆಯ ಹೆಚ್ಚಳವಿರುವುದಿಲ್ಲ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಈ ಹಂತ ನಿರ್ದಿಷ್ಟ ಬೆಳವಣಿಗೆಯ ದರ ಮತ್ತು ಈ ಹಂತವು ಗರಿಷ್ಠವಾಗಿರುತ್ತದೆ ಆದ್ದರಿಂದ ಇದನ್ನು ಗರಿಷ್ಠ ಎಂದೂ ಕರೆಯಲಾಗುತ್ತದೆ ಇಲ್ಲಿ ಬೆಳವಣಿಗೆಯ ದರವನ್ನು ನಿರ್ದಿಷ್ಟ ಬೆಳವಣಿಗೆಯ ದರವನ್ನು ಬ್ಯಾಚ್ ನಲ್ಲಿನ ಗರಿಷ್ಠ ನಿರ್ದಿಷ್ಟ ಬೆಳವಣಿಗೆಯ ದರ ಎಂದೂ ಕರೆಯಲಾಗುತ್ತದೆ ಇದು ಬಳಕೆಯಲ್ಲಿರುವ ಇನ್ನೊಂದು ಪದವಾಗಿದೆ ಮತ್ತು ಸಾಮಾನ್ಯವಾಗಿ ಇದು ಇಲ್ಲಿ ಸ್ಥಿರವಾಗಿರುತ್ತದೆ ಆದರೆ ವ್ಯತ್ಯಯವಾದಾಗ ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಈ ಮಾದರಿಯು ವಿವರಿಸುವುದಿಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ವಿವರಿಸುವುದಿಲ್ಲ ಆದ್ದರಿಂದ ಇದು ನಡುವೆ ಇರುವ ಹಂತಗಳನ್ನು ವಿವರಿಸುವುದಿಲ್ಲ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ಬಹುಶಃ ನಮಗೆ ಅದು ಅಗತ್ಯವಿಲ್ಲ ಇದೆಲ್ಲವೂ ಅಗತ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಅದರ ಪ್ರಾತಿನಿಧ್ಯದ ಮಿತಿಗಳನ್ನು ನಾವು ಅರಿತುಕೊಳ್ಳುತ್ತೇವೆ ಮತ್ತು ಅದನ್ನು ಸೂಕ್ತವಾಗಿ ಬಳಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಲ್ಲಿ ಮತ್ತು ಇಲ್ಲಿ ಬದಲಾವಣೆಗಳನ್ನು ಪ್ರತಿನಿಧಿಸಲು ನಾವು ಇದನ್ನು ಬಳಸಲಾಗುವುದಿಲ್ಲ ನಾವು ಪ್ರಾರಂಭಿಸೋಣ ಅಥವಾ µ ಸ್ಥಿರವಾಗಿರುವ ಲಾಗ್ ಹಂತವನ್ನು ಪರಿಗಣಿಸೋಣ ಹಾಗೂ ನಾವು dxdt µx ಎಂದು ಬರೆಯಬಹುದು ಈ ಸರಳವಾದ ಮೊದಲ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ಆರಂಭಿಕ ಸ್ಥಿತಿ t0ಯೊಂದಿಗೆ ನಾವು ಪರಿಹರಿಸಿದರೆ ಲಾಗ್ ಹಂತದ ಪ್ರಾರಂಭವು ಜೀವಕೋಶದ ಸಾಂದ್ರತೆಯು x0 ಆಗಿರುತ್ತದೆ ಇದು ಬ್ಯಾಚ್ ನ ಪ್ರಾರಂಭವಲ್ಲ ಇದು ಲಾಗ್ ಹಂತದ ಪ್ರಾರಂಭ ಸಮಯ t0 ಮತ್ತು ಆ ಸಮಯದಲ್ಲಿ ಕೋಶ ಸಾಂದ್ರತೆಯು x0 ಆಗಿದೆ ನಾವು ಅದನ್ನು ಮಾಡಿದರೆ ಮತ್ತು ನಾವು ಈ dxx µdt ಅನ್ನು ಪರಿಹರಿಸುತ್ತೇವೆ ಎರಡೂ ಬದಿಗಳನ್ನು ಸಂಯೋಜಿಸಿದರೆ ನಾವು lnx µt c ಅನ್ನು ಪಡೆಯುತ್ತೇವೆ ನಮ್ಮ ಸ್ಥಿರ ಸ್ಥಿತಿ ಅಂದರೆ t t0 x 0 ಅನ್ನು ಬಳಸಿಕೊಂಡು ಈ ಸ್ಥಿರತೆಯನ್ನು ಮೌಲ್ಯಮಾಪನ ಮಾಡಬಹುದು ನಾವು ಅದನ್ನು ಬದಲಿಸುತ್ತೇವೆ lnx0 µt0 c ಆದ್ದರಿಂದ ಪರಿಹಾರವು lnxx0 µ ಅಥವಾ x x0eµ t - t0 ಆಗುತ್ತದೆ ಮತ್ತು ಇದನ್ನು ಲಾಗರಿಥಮಿಕ್ ಬೆಳವಣಿಗೆಯ ಹಂತ ಅಥವಾ ಘಾತೀಯ ಬೆಳವಣಿಗೆಯ ಹಂತ ಎಂದು ಕರೆಯಲು ಇದು ಕಾರಣವಾಗಿದೆ ಈ ರೂಪದಲ್ಲಿ ಲಾಗರಿಥಮಿಕ್ ಆಗಿದೆ ಈ ರೂಪದಲ್ಲಿ ಘಾತೀಯವಾಗಿದೆ ಮತ್ತು ಇದನ್ನು ಹೀಗೆ ಕರೆಯಲು ಇದು ಕಾರಣವಾಗಿದೆ ಒಂದು ನಿರ್ದಿಷ್ಟ ಆರಂಭಿಕ ಕೋಶ ಸಾಂದ್ರತೆಯಿಂದ ಪ್ರಾರಂಭಿಸಿ ಅಪೇಕ್ಷಿತ ಕೋಶ ಸಾಂದ್ರತೆಯನ್ನು ತಲುಪಲು ಬೇಕಾದ ಸಮಯವನ್ನು ಕಂಡುಹಿಡಿಯಲು ಈ ಸಮೀಕರಣವನ್ನು ನೇರವಾಗಿ ಬಳಸಬಹುದು ಮತ್ತು ಅದು ಬಹಳ ಮುಖ್ಯವಾದ ವಿನ್ಯಾಸದ ಅಂಶವಾಗಿದೆ ತಲುಪಬೇಕಾದ ಗರಿಷ್ಠ ಜೀವಕೋಶದ ಸಾಂದ್ರತೆ ಏನು ಅದನ್ನು ತಲುಪಲು ನೀವು ಎಷ್ಟು ಸಮಯದವರೆಗೆ ಜೈವಿಕ ರಿಯಾಕ್ಟರ್ ಅನ್ನು ನಿರ್ವಹಿಸಬೇಕು ಎಂದು ತಿಳಿಯಲು ನಾವು ಬಯಸುತ್ತೇವೆ ನಿರ್ದಿಷ್ಟ ಬೆಳವಣಿಗೆಯ ದರ ನಮಗೆ ತಿಳಿದಿದ್ದರೆ ನಿರ್ದಿಷ್ಟ ಜೀವಕೋಶದ ಸಾಂದ್ರತೆಯನ್ನು ನಿರ್ದಿಷ್ಟ ಗರಿಷ್ಠ ಕೋಶವನ್ನು ತಲುಪಲು ಬೇಕಾದ ಸಮಯ tಯನ್ನು ಕಂಡುಹಿಡಿಯಲು ಇದು ನೇರವಾದ ಸರಳ ಲೆಕ್ಕಾಚಾರವಾಗಿದೆ ಇದು ಯಾವಾಗಲೂ ಮುಖ್ಯ ಮತ್ತು ಸಹಜವಾಗಿ ನಾವು ಜೀವಕೋಶದ ಸಾಂದ್ರತೆಯು ಗರಿಷ್ಠ ಜೀವಕೋಶದ ಸಾಂದ್ರತೆಗಿಂತ ಕಡಿಮೆಯಿದೆ ಎಂದು ಊಹಿಸುತ್ತಿದ್ದೇವೆ ಇಲ್ಲಿಗೆ ನಾವು ಕೊನೆ ಮಾಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ ನಾವು ಸಂವರ್ಧನ ಬೆಳವಣಿಗೆ ಅಥವಾ ಜನಸಂಖ್ಯೆಯ ಬೆಳವಣಿಗೆಯನ್ನು ನೋಡಿದ್ದೇವೆ ಪ್ರಮಾಣೀಕರಣ ಒತ್ತಾಯ ಮತ್ತು ಸಮಯದ ದರಗಳಿಗೆ ಅಂಟಿಕೊಳ್ಳುವ ಪ್ರಾಮುಖ್ಯತೆಯನ್ನು ನಾವು ನೋಡಿದ್ದೇವೆ ನಾವು ವ್ಯವಸ್ಥೆಗಳನ್ನು ಕ್ರಿಯಾತ್ಮಕ ವ್ಯವಸ್ಥೆಗಳನ್ನು ಜೈವಿಕ ವ್ಯವಸ್ಥೆಗಳೂ ಸೇರಿದಂತೆ ವ್ಯವಸ್ಥೆಗಳನ್ನು ಪ್ರಮಾಣೀಕರಿಸಿದಾಗ ನಂತರ ನಾವು ಬ್ಯಾಚ್ ಬೆಳವಣಿಗೆಯನ್ನು ಮತ್ತು ನಿರ್ದಿಷ್ಟ ಬೆಳವಣಿಗೆಯ ದರದ ಮೂಲಕ ಬ್ಯಾಚ್ ಬೆಳವಣಿಗೆಯ ಪ್ರಮಾಣವನ್ನು ನೋಡಿದೆವು ಮತ್ತು ಅದರ ಅನ್ವಯದಲ್ಲಿ ನಿರ್ದಿಷ್ಟ ಕೋಶ ಸಾಂದ್ರತೆಯಿಂದ ಪ್ರಾರಂಭವಾಗುವ ನಿರ್ದಿಷ್ಟ ಅಪೇಕ್ಷಿತ ಕೋಶ ಸಾಂದ್ರತೆಯನ್ನು ತಲುಪಲು ಬೇಕಾದ ಸಮಯವನ್ನು ಕಂಡುಹಿಡಿಯುವುದನ್ನು ನೋಡಿದೆವು ಬ್ಯಾಚ್ ಬೆಳವಣಿಗೆಯು ಈಗಲೂ ಸಹ ಅನೇಕ ಕೈಗಾರಿಕೆಗಳ ಅನೇಕ ಜೈವಿಕ ಕೈಗಾರಿಕೆಗಳ ಕೆಲಸದ ಕುದುರೆಯಾಗಿದೆ ಮುಂದಿನ ಅಧ್ಯಾಯದಲ್ಲಿ ಸಿಗೋಣ